ನಮಸ್ಕಾರ ಈ ವಾರದಲ್ಲಿ ನಾವು ಕೆಲವು ಎರಡು ಪೋರ್ಟ್ ಪ್ಯಾರಾಮೀಟರ್ಗಳ ಬಗ್ಗೆ ಚರ್ಚಿಸಿದ್ದೇವೆ ಝೆಡ್ ಪ್ಯಾರಾಮೀಟರ್ಗಳು ವೈ ಪ್ಯಾರಾಮೀಟರ್ಗಳು ಮತ್ತು ನಂತರ ಹೆಚ್ ಪ್ಯಾರಾಮೀಟರ್ಗಳು ಜಿ ಪ್ಯಾರಾಮೀಟರ್ಗಳು ನಂತರ ಕಳೆದ ಅಧಿವೇಶನದಲ್ಲಿ ನಾವು T ಪ್ಯಾರಾಮೀಟರ್ ಅಂದರೆ ಟ್ರಾನ್ಸ್ ಮಿಷನ್ ಪ್ಯಾರಾಮೀಟರ್ಗಳ ಬಗ್ಗೆ ಚರ್ಚಿಸಿದ್ದೇವೆ ಈಗ ಸಿಸ್ಟಮ್ ತುಂಬಾ ದೊಡ್ಡದಾಗಿದಾಗ ಮತ್ತು ಸಂಕೀರ್ಣವಾದಾಗ ನಾವು ಒಂದು ಎರಡು ಪೋರ್ಟ್ ನೆಟ್ವರ್ಕ್ ಅನ್ನು ಹಾಕುವ ಮೂಲಕ ಸರಳವಾಗಿ ವಿಶ್ಲೇಷಿಸಲು ಸಾಧ್ಯವಿಲ್ಲ ಆದ್ದರಿಂದ ಆ ಸಂದರ್ಭದಲ್ಲಿ ಸಂಪೂರ್ಣ ಸಿಸ್ಟಮ್ ಅನ್ನು ಬಹು ಎರಡು ಪೋರ್ಟ್ ನೆಟ್ವರ್ಕ್ಗಳಾಗಿ ವಿಂಗಡಿಸಬಹುದು ಮತ್ತು ಅವುಗಳನ್ನು ಸರಣಿ ಸಮಾನಾಂತರ ಅಥವಾ ಕ್ಯಾಸ್ಕೇಡ್ ರಚನೆಯಲ್ಲಿ ಸಂಪರ್ಕಿಸಬಹುದು ಆದ್ದರಿಂದ ಇಂದು ನಾವು ವಿವಿಧ ಎರಡು ಪೋರ್ಟ್ ನೆಟ್ವರ್ಕ್ಗಳನ್ನು ಹೇಗೆ ಪರಸ್ಪರ ಸಂಪರ್ಕಿಸುತ್ತೇವೆ ಮತ್ತು ಎರಡು ಪೋರ್ಟ್ ನೆಟ್ವರ್ಕ್ಗಳ ಸರಣಿ ಸಮಾನಾಂತರ ಅಥವಾ ಕ್ಯಾಸ್ಕೇಡಿಂಗ್ನಂತಹ ವಿಭಿನ್ನ ಟೋಪೋಲಜಿಕಲ್ ಸ್ಥಿತಿಯಲ್ಲಿ ಉತ್ತಮ ಆಯ್ಕೆಗಳು ಯಾವುವು ಎಂಬುದರ ಕುರಿತು ಚರ್ಚಿಸುತ್ತೇವೆ ಆದ್ದರಿಂದ ನಾವು ನೆಟ್ವರ್ಕ್ಗಳ ಅಂತರ್ಸಂಪರ್ಕವನ್ನು ಆರಂಭಿಸೋಣ ಆದ್ದರಿಂದ ನಾವು ವಿಶ್ಲೇಷಿಸಿದಂತೆ ದೊಡ್ಡ ಸಂಕೀರ್ಣ ನೆಟ್ವರ್ಕ್ಗಳ ವಿಶ್ಲೇಷಣೆ ಮತ್ತು ವಿನ್ಯಾಸದ ಉದ್ದೇಶಗಳಿಗಾಗಿ ಉಪ ನೆಟ್ವರ್ಕ್ಗಳಾಗಿ ವಿಂಗಡಿಸಬಹುದು ಉಪ ನೆಟ್ವರ್ಕ್ಗಳನ್ನು ಎರಡು ಪೋರ್ಟ್ ನೆಟ್ವರ್ಕ್ಗಳಂತೆ ರೂಪಿಸಬಹುದು ಆದ್ದರಿಂದ ನಾವು ದೊಡ್ಡ ಮತ್ತು ಸಂಕೀರ್ಣವಾದ ನೆಟ್ವರ್ಕ್ನಿಂದ ರಚಿಸುವ ಉಪ ನೆಟ್ವರ್ಕ್ಗಳನ್ನು ನಾವು ಅವುಗಳನ್ನು ಎರಡು ಪೋರ್ಟ್ ನೆಟ್ವರ್ಕ್ ಆಗಿ ಪರಿವರ್ತಿಸುತ್ತೇವೆ ಮತ್ತು ಮೂಲ ನೆಟ್ವರ್ಕ್ ನಿರ್ವಹಿಸಲು ನಾವು ಅವುಗಳನ್ನು ಪರಸ್ಪರ ಸಂಪರ್ಕಿಸುತ್ತೇವೆ ಆದ್ದರಿಂದ ನಾವು ಈಗ ಎರಡು ಪೋರ್ಟ್ ನೆಟ್ವರ್ಕ್ಗಳನ್ನು ಬಿಲ್ಡಿಂಗ್ ಬ್ಲಾಕ್ಗಳೆಂದು ಪರಿಗಣಿಸಬಹುದು ಮತ್ತು ಸಂಕೀರ್ಣವಾದ ನೆಟ್ವರ್ಕ್ ಅನ್ನು ರೂಪಿಸಲು ಪರಸ್ಪರ ಸಂಪರ್ಕಿಸಬಹುದು ಎಂದು ಹೇಳಬಹುದು ನಾವು ಚರ್ಚಿಸಿದಂತೆ ಪರಸ್ಪರ ಸಂಪರ್ಕವು ಸರಣಿಯಲ್ಲಿ ಸಮಾನಾಂತರವಾಗಿ ಅಥವಾ ಕ್ಯಾಸ್ಕೇಡ್ ರೂಪದಲ್ಲಿರಬಹುದು ಈಗ ಅಂತರ್ಸಂಪರ್ಕಿತ ಜಾಲವನ್ನು 6 ಪ್ಯಾರಾಮೀಟರ್ ಸೆಟ್ಗಳಲ್ಲಿ ಯಾವುದಾದರೂ ವಿವರಿಸಬಹುದಾದರೂ ಅವು ಯಾವುವು ನಾವು ಝೆಡ್ ಪ್ಯಾರಾಮೀಟರ್ಗಳ ಬಗ್ಗೆ ಚರ್ಚಿಸಿದ್ದೆವು ನಂತರ ವೈ ಪ್ಯಾರಾಮೀಟರ್ಗಳು ನಂತರ ಎಚ್ ಪ್ಯಾರಾಮೀಟರ್ಗಳು ನಂತರ ಜಿ ಪ್ಯಾರಾಮೀಟರ್ಗಳು ನಂತರ ಟ್ರಾನ್ಸ್ಮಿಷನ್ ಪ್ಯಾರಾಮೀಟರ್ಗಳು ಮತ್ತು ಇನ್ವೆರ್ಸ್ ಟ್ರಾನ್ಸ್ಮಿಶನ್ ಪ್ಯಾರಾಮೀಟರ್ಗಳ ಬಗ್ಗೆ ಚರ್ಚಿಸಿದ್ದೇವೆ ಆದ್ದರಿಂದ ಇವುಗಳು ನಮ್ಮ ಹಿಂದಿನ ಉಪನ್ಯಾಸಗಳಲ್ಲಿ ನಾವು ಚರ್ಚಿಸಿದ ಎರಡು ಪೋರ್ಟ್ ನೆಟ್ವರ್ಕ್ಗಳ ಆಧಾರದ ಮೇಲೆ 6 ಪ್ಯಾರಾಮೀಟರ್ಗಳಾಗಿದ್ದವು ಈಗ ಈ 6 ಪ್ಯಾರಾಮೀಟರ್ ಸೆಟ್ಗಳ ಸಹಾಯದಿಂದ ನಾವು ಯಾವುದೇ ಅಂತರ್ಸಂಪರ್ಕಿತ ನೆಟ್ವರ್ಕ್ ಅನ್ನು ವಿವರಿಸಬಹುದು ಆದರೆ ಕೆಲವು ಸೆಟ್ಗಳು ಅಥವಾ ಪ್ಯಾರಾಮೀಟರ್ಗಳು ನಿರ್ದಿಷ್ಟ ಪ್ರಯೋಜನವನ್ನು ಹೊಂದಿರಬಹುದು ಹೇಗೆ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ನೆಟ್ವರ್ಕ್ ಸರಣಿಯಲ್ಲಿದೆ ಎಂದು ಭಾವಿಸೋಣ ಅಂದರೆ ಎರಡು ಪೋರ್ಟ್ ನೆಟ್ವರ್ಕ್ಗಳು ಇವುಗಳು ನಾವು ರಚಿಸಿದ ಉಪ ನೆಟ್ವರ್ಕ್ಗಳು ಯಾವುವು ಈ ಉಪ ನೆಟ್ವರ್ಕ್ಗಳು ಸರಣಿಯಲ್ಲಿದ್ದರೆ ಅವುಗಳ ಪ್ರತ್ಯೇಕ ಝೆಡ್ ನಿಯತಾಂಕಗಳು ದೊಡ್ಡ z ನ ನಿಯತಾಂಕಗಳನ್ನು ನೀಡಲು ಸೇರಿಸುತ್ತವೆ ಉಪ ನೆಟ್ವರ್ಕ್ಗಳು ಸರಣಿಯಲ್ಲಿ ಸಂಪರ್ಕಗೊಂಡಿರುವುದನ್ನು ನಾವು ನೋಡುವಲ್ಲಿ ದೊಡ್ಡ ನೆಟ್ವರ್ಕ್ನ ಒಟ್ಟಾರೆ ಪ್ಯಾರಾಮೀಟರ್ ಅನ್ನು ಕಂಡುಹಿಡಿಯಲು z ಪ್ಯಾರಾಮೀಟರ್ಗಳನ್ನು ಬಳಸುವುದು ಉತ್ತಮ ಅದೇ ರೀತಿ ಎರಡು ಪೋರ್ಟ್ ನೆಟ್ವರ್ಕ್ಗಳು ಸಮಾನಾಂತರವಾಗಿ ಸಂಪರ್ಕಗೊಂಡಾಗ ಆ ಸಂದರ್ಭದಲ್ಲಿ y ಪ್ಯಾರಾಮೀಟರ್ಗಳು ದೊಡ್ಡ ನೆಟ್ವರ್ಕ್ನ y ಪ್ಯಾರಾಮೀಟರ್ಗಳನ್ನು ನೀಡಲು ಸೇರಿಸಬಹುದು ಕೆಲವು ಕ್ಯಾಸ್ಕೇಡ್ ನೆಟ್ವರ್ಕ್ಗಳೂ ಇರಬಹುದು ಅಲ್ಲಿ ಒಂದು ನೆಟ್ವರ್ಕ್ನ ಔಟ್ಪುಟ್ ಇತರ ಎರಡು ಪೋರ್ಟ್ ನೆಟ್ವರ್ಕ್ಗೆ ಇನ್ಪುಟ್ ಆಗಿ ಹೋಗುತ್ತದೆ ಆ ಸಂದರ್ಭದಲ್ಲಿ ದೊಡ್ಡ ನೆಟ್ವರ್ಕ್ನ ಟ್ರಾನ್ಸ್ಮಿಷನ್ ಪ್ಯಾರಾಮೀಟರ್ಗಳನ್ನು ಪಡೆಯಲು ಪ್ರತ್ಯೇಕ ಟ್ರಾನ್ಸ್ಮಿಷನ್ ಪ್ಯಾರಾಮೀಟರ್ಗಳನ್ನು ಒಟ್ಟಿಗೆ ಗುಣಿಸಬಹುದು ಈಗ ಈ 3 ಸಂಯೋಜನೆಗಳು ಸರಣಿ ಸಮಾನಾಂತರ ಮತ್ತು ಕ್ಯಾಸ್ಕೇಡ್ ಸಂಯೋಜನೆಗಳು ಸರ್ಕ್ಯೂಟ್ ವಿಶ್ಲೇಷಣೆಗೆ ಬಹಳ ಮುಖ್ಯವಾಗಿದೆ ಆದ್ದರಿಂದ ನಾವು ವಿವಿಧ ನೆಟ್ವರ್ಕ್ಗಳನ್ನು ಸರಣಿ ಸಮಾನಾಂತರ ಅಥವಾ ಕ್ಯಾಸ್ಕೇಡ್ ರೀತಿಯಲ್ಲಿ ಪರಸ್ಪರ ಸಂಪರ್ಕಿಸಿದಾಗ ಈ ನಿಯತಾಂಕಗಳನ್ನು ಹೇಗೆ ಬಳಸಿಕೊಳ್ಳಬಹುದು ಎಂಬುದನ್ನು ನಾವು ಈಗ ನೋಡುತ್ತೇವೆ ಆದ್ದರಿಂದ ನೆಟ್ವರ್ಕ್ ಸರಣಿಯು ಸಂಪರ್ಕಗೊಂಡಿದೆ ಎಂದು ನಾವು ಮೊದಲ ಪ್ರಕರಣವನ್ನು ತೆಗೆದುಕೊಳ್ಳೋಣ ಆದ್ದರಿಂದ ನೀವು ಇವುಗಳನ್ನು ಚಿತ್ರದಲ್ಲಿ ನೋಡಿದರೆ ನಾವು ಎರಡು ನೆಟ್ವರ್ಕ್ಗಳನ್ನು ಹೊಂದಿದ್ದೇವೆ ಒಂದು ನೆಟ್ವರ್ಕ್ ಎ ಮತ್ತು ಎರಡನೆಯದು ನೆಟ್ವರ್ಕ್ ಬಿ ಈಗ ಈ ಎರಡು ಸರಣಿಯಲ್ಲಿ ಇವೆ ಏಕೆಂದರೆ ವೈಯಕ್ತಿಕ ವೋಲ್ಟೇಜ್ V1a ಮತ್ತು V1b V1 ಆಗಿರುವ ಸಂಪೂರ್ಣ ನೆಟ್ವರ್ಕ್ನ ವೋಲ್ಟೇಜ್ ನೀಡಲು ಸೇರಿಸಲಾಗುತ್ತದೆ ಅಲ್ಲದೆ ಕರೆಂಟ್ I1 ನೆಟ್ವರ್ಕ್ ಎ ನಲ್ಲಿ ಹರಿಯುತ್ತಿದೆ ಇದು ನೆಟ್ವರ್ಕ್ ಬಿ ಯಲ್ಲೂ ಹರಿಯುತ್ತದೆ ಏಕೆಂದರೆ ಸರಣಿ ನೆಟ್ವರ್ಕ್ನ ಸಂದರ್ಭದಲ್ಲಿ ಎಲ್ಲಾ ನೆಟ್ವರ್ಕ್ಗಳ ಮೂಲಕ ಹರಿಯುವ ಕರೆಂಟ್ ಒಂದೇ ಆಗಿರುತ್ತದೆ ಆದ್ದರಿಂದ ಇಲ್ಲಿ ನಾವು ನೆಟ್ವರ್ಕ್ ಅನ್ನು ಸರಣಿಯಲ್ಲಿ ಸಂಪರ್ಕಿಸಲಾಗಿದೆ ಎಂದು ಹೇಳಬಹುದು ಏಕೆಂದರೆ ನೀವು ಸಂಪೂರ್ಣ ನೆಟ್ವರ್ಕ್ ಪಡೆಯಲು ವೋಲ್ಟೇಜ್ಗಳನ್ನು ಸೇರಿಸುತ್ತಿದ್ದೀರಿ ಈಗ ಈಗ ಒಟ್ಟು ವೋಲ್ಟೇಜ್V1V1aV1b ಎಂದು ನಮಗೆ ತಿಳಿದಿರುವಂತೆ ನಾವು ಮೊದಲು ಎರಡೂ ನೆಟ್ವರ್ಕ್ಗಳಿಗೆ ಪ್ರತ್ಯೇಕ z ಪ್ಯಾರಾಮೀಟರ್ ಸಮೀಕರಣಗಳನ್ನು ಬರೆಯುತ್ತೇವೆ ಮತ್ತು ನಾವು ನೆಟ್ವರ್ಕ್ a ಗಾಗಿ ಏನು ಬರೆಯಬಹುದು V1az11aI1az12aI2a ಎಂದು ಬರೆಯಬಹುದು ಅಂತೆಯೇ V2az21aI1az22aI2a ಆದ್ದರಿಂದ ನೀವು ಈ ಚಿತ್ರ ದಿಂದಾ ನೋಡಬಹುದು ಇದು ಈ ನೆಟ್ವರ್ಕ್ನ z ಪ್ಯಾರಾಮೀಟರ್ ಸಮೀಕರಣಗಳು ನಾವು ನೋಡಿದ ಸಮೀಕರಣವಾಗಿರುತ್ತದೆ ಅಂತೆಯೇ ಎರಡನೇ ಎರಡು ಪೋರ್ಟ್ ನೆಟ್ವರ್ಕ್ N b ಗೆ ನಾವು V1bz11bI1bz12bI2b V2bz21bI1bz22bI2b ಎಂದು ಬರೆಯಬಹುದು ಈಗ ನೀವು ಈ ಚಿತ್ರ ವನ್ನು ನೋಡಿದರೆ ನಾವು ಎರಡು ಪೋರ್ಟ್ ನೆಟ್ವರ್ಕ್ಗಳು ಸರಣಿಯಲ್ಲಿ ಸಂಪರ್ಕಗೊಂಡಿವೆ ಎಂದರೆ I1I1aI1b ಏಕೆಂದರೆ ಒಂದೇ ಕರೆಂಟ್ ಎರಡೂ ಪೋರ್ಟ್ಗಳಲ್ಲಿ ಹರಿಯುತ್ತದೆ ಅಂತೆಯೇ V1V1aV1b ಆದ್ದರಿಂದ ಈ ಎರಡು ಸಮೀಕರಣಗಳನ್ನು ನಾವು ನೆಟ್ವರ್ಕ್ a ಮತ್ತು ನೆಟ್ವರ್ಕ್ b ಗಾಗಿ ಸ್ವತಂತ್ರವಾಗಿ ಬರೆದ ಈ ನಾಲ್ಕು ಸಮೀಕರಣಗಳನ್ನು ಸರಳಗೊಳಿಸಲು ಬಳಸಬಹುದು I1I1aI1bI2I2aI2b ಮತ್ತು V1V1aV1b ಅದು ನಮಗೆ ತಿಳಿದಿರುವುದರಿಂದ 1b ನಾವು V1V1aV1bz11az11bI1z12az12bI2 V2V2aV2bz21az21bI1z22az22bI2 ಪಡೆಯುತ್ತೇವೆ ಈಗ ನೀವು ಬರೆಯಬಹುದಾದ ಈ 2 ಸಮೀಕರಣಗಳನ್ನು ನೀವು ನೋಡಿದರೆ z11 z12 z21 z22 z11az11b z12az12b z21az21b z22az22b ಅಥವಾ zzazb ಸಂಕ್ಷಿಪ್ತವಾಗಿ ನಾವು ಒಟ್ಟಾರೆ ನೆಟ್ವರ್ಕ್ನ ಝೆಡ್ ಪ್ಯಾರಾಮೀಟರ್ ಮ್ಯಾಟ್ರಿಕ್ಸ್ ಅನ್ನು ನೆಟ್ವರ್ಕ್ a ಮತ್ತು b ನ ಪ್ರತ್ಯೇಕ z ಪ್ಯಾರಾಮೀಟರ್ ಮ್ಯಾಟ್ರಿಕ್ಸ್ನ ಸಂಕಲನವನ್ನು ಬರೆಯಬಹುದು ಆದ್ದರಿಂದ ಇದರೊಂದಿಗೆ ನಾವು ಒಟ್ಟಾರೆ ನೆಟ್ವರ್ಕ್ನ z ನಿಯತಾಂಕಗಳು ಪ್ರತ್ಯೇಕ ನೆಟ್ವರ್ಕ್ಗಳ z ನಿಯತಾಂಕಗಳ ಮೊತ್ತವಾಗಿದೆ ಎಂದು ಹೇಳಬಹುದು ಆದ್ದರಿಂದ ಈಗ ನಾವು ಚರ್ಚಿಸಿದ ಯಾವುದೇ ಎರಡು ಪೋರ್ಟ್ ನೆಟ್ವರ್ಕ್ಗಳಿಗಾಗಿ ನಾವು ಅದನ್ನು ಸಿಸ್ಟಮ್ನ ಒಟ್ಟಾರೆ ನೆಟ್ವರ್ಕ್ನ ಭಾಗವಾಗಿರುವ ಸಬ್ ನೆಟ್ವರ್ಕ್ಗಳ ಗುಂಪಿಗೆ ವಿಸ್ತರಿಸಬಹುದು ಈಗ ಎರಡು ಪೋರ್ಟ್ ನೆಟ್ವರ್ಕ್ಗಳನ್ನು ಯಾವುದೇ ಇತರ ನಿಯತಾಂಕಗಳನ್ನು ಬಳಸಿಕೊಂಡು ಪ್ರತಿನಿಧಿಸಿದರೆ h ನಿಯತಾಂಕವನ್ನು ಬಳಸಿಕೊಂಡು ಹೇಳಿದರೆ ನಾವು ಏನು ಮಾಡಬಹುದು ನೆಟ್ವರ್ಕ್ಗಳು ಸರಣಿಯಲ್ಲಿ ಸಂಪರ್ಕಗೊಂಡಿವೆ ಎಂದು ನಮಗೆ ತಿಳಿದಿರುವುದರಿಂದ ನಾವು ಮೊದಲು h ಪ್ಯಾರಾಮೀಟರ್ಗಳನ್ನು ಪ್ರತ್ಯೇಕ ನೆಟ್ವರ್ಕ್ಗಳಿಗೆ ಅನುಗುಣವಾದ z ಪ್ಯಾರಾಮೀಟರ್ಗಳಾಗಿ ಪರಿವರ್ತಿಸೋಣ ಮತ್ತು ನಂತರ ನೆಟ್ವರ್ಕ್ನ ಒಟ್ಟಾರೆ z ಪ್ಯಾರಾಮೀಟರ್ಗಳನ್ನು ಪಡೆಯಲು z ಪ್ಯಾರಾಮೀಟರ್ಗಳ ಸಂಕಲನವನ್ನು ಬಳಸೋಣ ಮತ್ತು ನಂತರ ಒಟ್ಟಾರೆ ನೆಟ್ವರ್ಕ್ನ z ಪ್ಯಾರಾಮೀಟರ್ ಆಗಿರುವ ಸರಣಿ ನೆಟ್ವರ್ಕ್ಗಾಗಿ ಸರ್ಕ್ಯೂಟ್ನ ಎಲ್ಲಾ ನಿಯತಾಂಕಗಳನ್ನು ನಾವು ಪಡೆದಾಗ ನಾವು ಈ z ಪ್ಯಾರಾಮೀಟರ್ ಅನ್ನು ಮತ್ತೆ h ಪ್ಯಾರಾಮೀಟರ್ ಆಗಿ ಪರಿವರ್ತಿಸಬಹುದು ಇದು ನಾವು ನೆಟ್ವರ್ಕ್ನಲ್ಲಿ ಹೊಂದಿರಬಹುದಾದ ಯಾವುದೇ ರೀತಿಯ ಅಂತರ್ಸಂಪರ್ಕಕ್ಕೆ ಅನ್ವಯಿಸುತ್ತದೆ ಆದ್ದರಿಂದ ಇದು ಬಹುಶಃ y ಅಥವಾ g ಅಥವಾ ಸಬ್ ನೆಟ್ವರ್ಕ್ಗಳಿಂದ ನೀವು ಪಡೆಯುವ ಯಾವುದೇ ಇತರ ಪ್ಯಾರಾಮೀಟರ್ಗೆ ಅನ್ವಯಿಸುತ್ತದೆ ಆದ್ದರಿಂದ ನೀವು ಅವುಗಳನ್ನು ಮೊದಲು z ಪ್ಯಾರಾಮೀಟರ್ಗಳಾಗಿ ಪರಿವರ್ತಿಸಬಹುದು ನಂತರ ಸೇರಿಸಿ ಅವುಗಳನ್ನು ಮತ್ತು ಅಂತಿಮ z ಪ್ಯಾರಾಮೀಟರ್ ಮ್ಯಾಟ್ರಿಕ್ಸ್ ಅನ್ನು ಮತ್ತೆ h ಪ್ಯಾರಾಮೀಟರ್ ಮ್ಯಾಟ್ರಿಕ್ಸ್ ಆಗಿ ಪರಿವರ್ತಿಸಬಹುದು ಈಗ ನೆಟ್ವರ್ಕ್ ಅನ್ನು ಸಮಾನಾಂತರವಾಗಿ ಸಂಪರ್ಕಿಸಿರುವ ಎರಡನೇ ಪ್ರಕರಣವನ್ನು ನಾವು ಪರಿಗಣಿಸೋಣ ಇಲ್ಲಿ ನಾವು ನೆಟ್ವರ್ಕ್ a ಮತ್ತು ನೆಟ್ವರ್ಕ್ ಬಿ ಅನ್ನು ಹೊಂದಿದ್ದೇವೆ ಆದ್ದರಿಂದ ಇವುಗಳ ಪೋರ್ಟ್ ವೋಲ್ಟೇಜ್ಗಳು ಸಮಾನವಾದಾಗ ಮತ್ತು ದೊಡ್ಡ ನೆಟ್ವರ್ಕ್ಗಳ ಪೋರ್ಟ್ ಕರೆಂಟ್ಗಳು ಪ್ರತ್ಯೇಕ ಪೋರ್ಟ್ ಕರೆಂಟ್ಗಳ ಮೊತ್ತವಾಗಿದ್ದಾಗ ಸಮಾನಾಂತರವಾಗಿ ಸಂಪರ್ಕಗೊಳ್ಳುತ್ತವೆ ಆದ್ದರಿಂದ V1 ಮತ್ತು V2ಅನ್ನು ಎರಡೂ ಉಪ ನೆಟ್ವರ್ಕ್ಗಳಿಗೆ ಅನ್ವಯಿಸಲಾಗುತ್ತದೆ ಮತ್ತು I1I1aI1b ಈಗ ಈ ಸಂದರ್ಭದಲ್ಲಿ ಸರ್ಕ್ಯೂಟ್ ಒಂದು ಸಾಮಾನ್ಯ ಉಲ್ಲೇಖವನ್ನು ಹೊಂದಿರಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ಇದು ಎರಡೂ ಉಪ ನೆಟ್ವರ್ಕ್ಗಳಿಗೆ ಸಾಮಾನ್ಯ ಉಲ್ಲೇಖವಾಗಿದೆ ಆದ್ದರಿಂದ ನಾವು ಅವುಗಳನ್ನು ಒಟ್ಟಾಗಿ ಸಂಪರ್ಕಿಸುತ್ತೇವೆ ಇದರಿಂದ ನಾವು ಒಟ್ಟಾರೆ ನೆಟ್ವರ್ಕ್ನ ಸಾಮಾನ್ಯ ಉಲ್ಲೇಖವನ್ನು ಪಡೆಯುತ್ತೇವೆ ಆದ್ದರಿಂದ ನೀವು ಎಲ್ಲವನ್ನೂ ಸಮಾನಾಂತರವಾಗಿ ಸಂಪರ್ಕಿಸಿದಾಗ ಸಾಮಾನ್ಯ ನೆಟ್ವರ್ಕ್ಗಳು ನೀವು ಅವುಗಳನ್ನು ಒಟ್ಟಿಗೆ ಜೋಡಿಸುತ್ತೀರಿ ಇದರಿಂದ ನೆಟ್ವರ್ಕ್ಗಳು ಸಮಾನಾಂತರವಾಗಿರುತ್ತವೆ ಈಗ ನಾವು ಏನು ಮಾಡಬೇಕು ಒಟ್ಟಾರೆ ನೆಟ್ವರ್ಕ್ನ ವೈ ನಿಯತಾಂಕಗಳನ್ನು ಕಂಡುಹಿಡಿಯಲು ನಾವು ವೈ ಪ್ಯಾರಾಮೀಟರ್ ಸಮೀಕರಣಗಳನ್ನು ಬಳಸಬೇಕು ಈ 2 ನೆಟ್ವರ್ಕ್ಗಳು ಸಮಾನಾಂತರವಾಗಿರುವುದರಿಂದ ನಾವು ಮೊದಲ y ಪ್ಯಾರಾಮೀಟರ್ ಸಮೀಕರಣಗಳನ್ನು ಬಳಸುತ್ತೇವೆ ಆದ್ದರಿಂದ ನಾವು ನೆಟ್ವರ್ಕ್ a ಗಾಗಿ ಏನು ಬರೆಯಬಹುದು I1ay11aV1ay12aV2a I2ay21aV1ay22aV2a ಮತ್ತೊಮ್ಮೆ ಈಗ ನೆಟ್ವರ್ಕ್ b ಗಾಗಿ ನಾವು ಬರೆಯಬಹುದು I1by11bV1by12bV2b I2by21bV1by22bV2b ಈಗ ನಾವು ಚಿತ್ರವನ್ನು ನೋಡಿದಾಗ ಎರಡೂ ನೆಟ್ವರ್ಕ್ಗಳು ಸಮಾನಾಂತರವಾಗಿ ಸಂಪರ್ಕಗೊಂಡಿರುವುದರಿಂದ ನಾವು ಹೇಳಬಹುದು V1V1aV1bV2V2aV2b I1I1aI1bI2I2aI2b ಆದ್ದರಿಂದ ಈಗ ನಾವು ಈ 2 ಸಮೀಕರಣಗಳಲ್ಲಿ ವೈಯಕ್ತಿಕ ಕರೆಂಟ್ಗಳ ಮೌಲ್ಯಗಳನ್ನು ಹಾಕಿದರೆ ನಾವು ಏನು ಪಡೆಯುತ್ತೇವೆ ನಾವು I1I1aI1by11ay11bV1y12ay12bV2 I2I2aI2by21ay21bV1y22ay22bV2 ಒಟ್ಟಾರೆ ನೆಟ್ವರ್ಕ್ನ ಝೆಡ್ ನಿಯತಾಂಕಗಳು y11 y12 y21 y22 y11ay11b y12ay12b y21ay21b y22ay22b ಅಥವಾ yyayb ಆದ್ದರಿಂದ ಸಂಕ್ಷಿಪ್ತವಾಗಿ ನಾವು ಒಟ್ಟಾರೆ ನೆಟ್ವರ್ಕ್ನ y ಪ್ಯಾರಾಮೀಟರ್ ಸಮೀಕರಣವನ್ನು ಪ್ರತ್ಯೇಕ ಉಪ ನೆಟ್ವರ್ಕ್ಗಳ y ಪ್ಯಾರಾಮೀಟರ್ ಮ್ಯಾಟ್ರಿಕ್ಸ್ನ ಸಂಕಲನವನ್ನು ಬರೆಯಬಹುದು ಒಟ್ಟಾರೆ ನೆಟ್ವರ್ಕ್ನ y ಪ್ಯಾರಾಮೀಟರ್ಗಳನ್ನು ಪ್ರತ್ಯೇಕ ನೆಟ್ವರ್ಕ್ಗಳ ವೈಯಕ್ತಿಕ y ಪ್ಯಾರಾಮೀಟರ್ಗಳನ್ನು ಒಟ್ಟುಗೂಡಿಸುವಂತೆ ಲೆಕ್ಕಹಾಕಬಹುದು ಈಗ ಮತ್ತೊಮ್ಮೆ ಇದನ್ನು ಸಮಾನಾಂತರವಾಗಿ ಸಂಪರ್ಕಗೊಂಡಿರುವ ಯಾವುದೇ ಎರಡು ಪೋರ್ಟ್ ನೆಟ್ವರ್ಕ್ಗಳಿಗೆ ವಿಸ್ತರಿಸಬಹುದು ಈಗ ಕ್ಯಾಸ್ಕೇಡ್ ಶೈಲಿಯಲ್ಲಿ ನೆಟ್ವರ್ಕ್ ಸಂಪರ್ಕಗೊಂಡಿರುವ ಮೂರನೇ ಪ್ರಕರಣವನ್ನು ನೋಡೋಣ ಕ್ಯಾಸ್ಕೇಡ್ ಶೈಲಿ ಎಂದರೆ ನೆಟ್ವರ್ಕ್ ಎ ಔಟ್ಪುಟ್ ಅನ್ನು ನೆಟ್ವರ್ಕ್ b ಗೆ ಇನ್ಪುಟ್ ಆಗಿ ನೀಡಲಾಗುತ್ತದೆ ಆದ್ದರಿಂದ ಈ ಚಿತ್ರದಲ್ಲಿ ನೀವು ನೋಡಿದರೆ I1 ಕರೆಂಟ್ ಎಂದು ನಾವು ಹೇಳುತ್ತೇವೆ ಮತ್ತು V1 ಒಟ್ಟಾರೆ ನೆಟ್ವರ್ಕ್ನ ಒಟ್ಟಾರೆ ವೋಲ್ಟೇಜ್ ಮತ್ತು ಕರೆಂಟ್ I2 V2 ಒಟ್ಟಾರೆ ನೆಟ್ವರ್ಕ್ನ ಔಟ್ಪುಟ್ ಪೋರ್ಟ್ ಕರೆಂಟ್ ಆಗಿದೆ ಈಗ I2a ನೆಟ್ವರ್ಕ್ aನ ಔಟ್ಪುಟ್ ಅನ್ನು ನೆಟ್ವರ್ಕ್ bಗೆ ಇನ್ಪುಟ್ I1b ಆಗಿ ನೀಡಲಾಗುವುದು ಇದರಿಂದ ನಾವು ಏನು ಹೇಳಬಹುದು V2a I2a V1b I1b ಆದ್ದರಿಂದ ಮೊದಲು ಈ ಎರಡು ಎರಡು ಪೋರ್ಟ್ ನೆಟ್ವರ್ಕ್ಗಳಿಗಾಗಿ ನೆಟ್ವರ್ಕ್ ಸಮೀಕರಣಗಳನ್ನು ಬರೆಯೋಣ ನಾವು ಏನು ಬರೆಯಬಹುದು ನಾವು ನೆಟ್ವರ್ಕ್ ಎಗಾಗಿV1a I1a ಎಂದು ಬರೆಯಬಹುದು ಎ ನೆಟ್ವರ್ಕ್ನ ABCD ಗೆ ಸಮಾನವಾದ ಇನ್ಪುಟ್ ಸೈಡ್ ವೆಕ್ಟರ್ V2a I2a ಅದು ಎ ನೆಟ್ವರ್ಕ್ಗೆ ಔಟ್ಪುಟ್ ವೆಕ್ಟರ್ ಆಗಿದೆ ಅದೇ ರೀತಿ ನೆಟ್ವರ್ಕ್ b ಗಾಗಿಯೂ ನಾವು V1b I1b ಅನ್ನು V2b I2b ನ ವೆಕ್ಟರ್ ಔಟ್ಪುಟ್ ವೆಕ್ಟರ್ ನಿಂದ ಗುಣಿಸಿದ ನೆಟ್ವರ್ಕ್ bಗಾಗಿ ABCD ನಿಯತಾಂಕಗಳಿಗೆ ಸಮಾನವಾದ ಇನ್ಪುಟ್ ವೆಕ್ಟರ್ ಎಂದು ಬರೆಯಬಹುದು ಈಗ ಚಿತ್ರದಿಂದ ನಾವು ಏನು ಗಮನಿಸಬಹುದು ನಾವು ಹೇಳಬಹುದು V1 I1 V1a I1a ಅಂತೆಯೇ V2a I2a V1b I1b ಅಂತೆಯೇ ಔಟ್ಪುಟ್ ಭಾಗದಲ್ಲಿ ನಾವು ಏನು ಬರೆಯಬಹುದು V2b I2b V2 I2 ಈಗ ನಾವು ಚಿತ್ರದಿಂದ ಈ ಮಾಹಿತಿಯನ್ನು ಹೊಂದಿದ್ದೇವೆ ಈ ಎರಡು ಸಮೀಕರಣಗಳನ್ನು ನೋಡಿದರೆ ನಾವು ಏನು ಬರೆಯಬಹುದು ನಾವು ಬರೆಯಬಹುದು V1 I1 Aa Ba Ca Da V2a I2a ಏಕೆಂದರೆ ನಮಗೆ ಗೊತ್ತು V2a I2a V1b I1b V1 I1 Aa Ba Ca Da V1b I1b ಆದರೆ V1b I1b Ab Bb Cb Db V2b I2b ಆದ್ದರಿಂದ V1 I1 Aa Ba Ca Da Ab Bb Cb Db V2b I2b ವಿ2 ಬಿ ನಾನು2 ಬಿ ಈಗ V2b I2b V2 I2 ಅಂತಿಮವಾಗಿ ನಾವು ಏನು ಪಡೆಯುತ್ತೇವೆ ನಾವು ಪಡೆಯುತ್ತೇವೆ V1 I1 Aa Ba Ca Da Ab Bb Cb Db V2 I2 ವಿ2 ನಾನು2 ಅಂದರೆ ನೆಟ್ವರ್ಕ್ ಕ್ಯಾಸ್ಕೇಡ್ ಶೈಲಿಯಲ್ಲಿ ಸಂಪರ್ಕ ಹೊಂದಿದ್ದರೆ ಒಟ್ಟಾರೆ ನೆಟ್ವರ್ಕ್ನ ABCD ಪ್ಯಾರಾಮೀಟರ್ ಉಪ ನೆಟ್ವರ್ಕ್ಗಳ ಪ್ರತ್ಯೇಕ ABCD ಪ್ಯಾರಾಮೀಟರ್ಗಳ ವಿ ಗುಣಾಕಾರವಾಗಿರಬಹುದು ಆದ್ದರಿಂದ ನೀವು ಹೋಲಿಸಿದಾಗ A B C D Aa Ba Ca Da Ab Bb Cb Db ಸಂಕ್ಷಿಪ್ತವಾಗಿ ನೀವು ಬರೆಯಬಹುದು TTaTb T ಎಂದರೆ ಟ್ರಾನ್ಸ್ಮಿಷನ್ ಪ್ಯಾರಾಮೀಟರ್ ಹೊರತು ಬೇರೇನೂ ಅಲ್ಲ ಇದನ್ನು ABCD ಪ್ಯಾರಾಮೀಟರ್ ಎಂದೂ ಕರೆಯಬಹುದು ಕ್ಯಾಸ್ಕೇಡ್ ನೆಟ್ವರ್ಕ್ ಪ್ರಸರಣಕ್ಕೆ ಇದು ಮೂಲಭೂತವಾಗಿ ಬಹಳ ಮುಖ್ಯವಾದ ಗುಣಲಕ್ಷಣವಾಗಿದೆ ಅದಕ್ಕಾಗಿಯೇ ಕ್ಯಾಸ್ಕೇಡ್ ನೆಟ್ವರ್ಕ್ನ ಸಂದರ್ಭದಲ್ಲಿ ಪರಿವರ್ತನೆಯ ನಿಯತಾಂಕಗಳನ್ನು ತುಂಬಾ ಉಪಯುಕ್ತವಾಗಿಸುತ್ತದೆ ಇಲ್ಲಿ ನಾವು ನೋಡುತ್ತಿರುವ ಮ್ಯಾಟ್ರಿಕ್ಸ್ಗಳ ಗುಣಾಕಾರವು Na ಮತ್ತು Nb ನೆಟ್ವರ್ಕ್ಗಳು ಕ್ಯಾಸ್ಕೇಡ್ ಆಗಿರುವ ಕ್ರಮದಲ್ಲಿರಬೇಕು ಎಂಬುದನ್ನು ನಾವು ಯಾವಾಗಲೂ ನೆನಪಿನಲ್ಲಿಡಬೇಕು ಆದ್ದರಿಂದ b ನೆಟ್ವರ್ಕ್ ಅನ್ನು ಅನುಸರಿಸುತ್ತಿದ್ದರೆ ಮ್ಯಾಟ್ರಿಕ್ಸ್ ಗುಣಾಕಾರವು TaTb ಆಗಿರುತ್ತದೆ TbTa ಅಲ್ಲ ನಾವು ಅತಿ ದೊಡ್ಡ ನೆಟ್ವರ್ಕ್ ಹೊಂದಿರುವಾಗ ಮತ್ತು ಅದು ಕ್ಯಾಸ್ಕೇಡ್ ಎರಡು ಪೋರ್ಟ್ ನೆಟ್ವರ್ಕ್ಗಳ ಗುಂಪಾಗಿ ಸಂಪರ್ಕಗೊಂಡಾಗ ಒಟ್ಟಾರೆ ನೆಟ್ವರ್ಕ್ನ T ನಿಯತಾಂಕವು ವೈಯಕ್ತಿಕ ಉಪ ನೆಟ್ವರ್ಕ್ಗಳ ಎಲ್ಲಾ T ನಿಯತಾಂಕಗಳ ಗುಣಾಕಾರವಾಗಿರುತ್ತದೆ ಆದ್ದರಿಂದ ಒಟ್ಟಾರೆ ದೊಡ್ಡ ನೆಟ್ವರ್ಕ್ನ ಭಾಗವಾಗಿರುವ n ಎರಡು ಪೋರ್ಟ್ ನೆಟ್ವರ್ಕ್ಗಳು ಇವೆ ಎಂದು ನಾವು ಹೇಳಿದರೆ ಎಲ್ಲಾ n T ಪ್ಯಾರಾಮೀಟರ್ ಮೆಟ್ರಿಕ್ಸ್ ಅನ್ನು ಕ್ಯಾಸ್ಕೇಡ್ ನೆಟ್ವರ್ಕ್ಗಳನ್ನು ಸಂಪರ್ಕಿಸಿರುವ ಕ್ರಮದಲ್ಲಿ ಗುಣಿಸಲಾಗುತ್ತದೆ ಈಗ ಕೆಲವು ಉದಾಹರಣೆಗಳ ಸಹಾಯದಿಂದ ನಾವು ಇಲ್ಲಿಯವರೆಗೆ ಚರ್ಚಿಸಿದ ನೆಟ್ವರ್ಕ್ನ ಪರಿಕಲ್ಪನೆಗಳನ್ನು ಅರ್ಥಮಾಡಿಕೊಳ್ಳೋಣ ಈಗ ಈ ಸಂದರ್ಭದಲ್ಲಿ ಒಂದು ಎರಡು ಪೋರ್ಟ್ ನೆಟ್ವರ್ಕ್ನ Z ಪ್ಯಾರಾಮೀಟರ್ಗಳನ್ನು ನೀಡಲಾಗಿದೆ ಎರಡನೇ ನೆಟ್ವರ್ಕ್ನ Z ಪ್ಯಾರಾಮೀಟರ್ ಅನ್ನು ನಾವು ಕಂಡುಹಿಡಿಯಬೇಕು ಏಕೆಂದರೆ ಇವೆರಡೂ ಸರಣಿಯಲ್ಲಿ ಸಂಪರ್ಕಗೊಂಡಿರುವುದರಿಂದ ನಾವು ಎರಡನೇ ಎರಡರ Z ನಿಯತಾಂಕಗಳನ್ನು ಸರಳವಾಗಿ ತೆಗೆದುಕೊಳ್ಳಬಹುದು ಪೋರ್ಟ್ ನೆಟ್ವರ್ಕ್ ಏಕೆಂದರೆ ಇದು ನೀವು ನೋಡುವ ಎರಡನೇ ಎರಡು ಪೋರ್ಟ್ ನೆಟ್ವರ್ಕ್ ಮತ್ತು ಒಟ್ಟಾರೆ ನೆಟ್ವರ್ಕ್ನ Z ಪ್ಯಾರಾಮೀಟರ್ ಪಡೆಯಲು ನಾವು ಈ ಎರಡು Z ಪ್ಯಾರಾಮೀಟರ್ ಮ್ಯಾಟ್ರಿಕ್ಗಳನ್ನು ಒಟ್ಟುಗೂಡಿಸಬಹುದು ಆದ್ದರಿಂದ ಮೊದಲು ಕಾರ್ಯವೆಂದರೆ ನಾವು ಮೇಲಿನ ನೆಟ್ವರ್ಕ್ನ Z ನಿಯತಾಂಕಗಳನ್ನು ತಿಳಿದಿದ್ದೇವೆ ಮುಂದೆ ನಾವು ಕಡಿಮೆ ನೆಟ್ವರ್ಕ್ನ Z ನಿಯತಾಂಕಗಳನ್ನು ಕಂಡುಹಿಡಿಯಬೇಕು ಈಗ ನೀವು ಈ ನಿರ್ದಿಷ್ಟ ಎರಡು ಪೋರ್ಟ್ ನೆಟ್ವರ್ಕ್ ಅನ್ನು ಹೋಲಿಸಿದರೆ ಇದು T ನೆಟ್ವರ್ಕ್ ನ ಒಂದು ರೂಪ ಎಂದು ನೀವು ಹೇಳಬಹುದು ನೋಡಿ ಸ್ಲೈಡ್ ಸಮಯ 2439 ಆದ್ದರಿಂದ ನಾವು ಈ ರೀತಿಯ ನೆಟ್ವರ್ಕ್ನ Z ನಿಯತಾಂಕಗಳನ್ನು z12bz21b10z11bz22b ಎಂದು ಬರೆಯಬಹುದು ಎರಡನೇ ಎರಡು ಪೋರ್ಟ್ ನೆಟ್ವರ್ಕ್ನ ಸಂದರ್ಭದಲ್ಲಿ ಅದು Nb ಎಂದು ಹೇಳೋಣ ನಾವು Z ಪ್ಯಾರಾಮೀಟರ್ ಮ್ಯಾಟ್ರಿಕ್ಸ್ ಅನ್ನು 10 ಕ್ಕೆ ಸಮಾನವಾಗಿ ಹೊಂದಿರುವಂತೆ ಕಂಪೈಲ್ ಮಾಡಬಹುದು ಮತ್ತು ಮೊದಲ ಎರಡು ಪೋರ್ಟ್ ನೆಟ್ವರ್ಕ್ಗಾಗಿ ನಾವು ಈಗಾಗಲೇ Z ನಿಯತಾಂಕಗಳನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಒಟ್ಟಾರೆ ನೆಟ್ವರ್ಕ್ನ Z ಪ್ಯಾರಾಮೀಟರ್ ಅನ್ನು ಸರಳವಾಗಿ ಪಡೆಯಬಹುದು ಹಾಗಾದರೆ ನಾವು ಏನು ಬರೆಯಬಹುದು zzazb12 8 8 20 10 10 10 10 22 18 18 30 ಆದರೆ V1z11I1z12I2 22I118I2 V2z21I1z22I2 18I130I2 ಇನ್ಪುಟ್ ಪೋರ್ಟ್ನಲ್ಲಿಯೂ ಸಹ V1VS 5I1 ಮತ್ತು ಔಟ್ಪುಟ್ ಪೋರ್ಟ್ನಲ್ಲಿ V2 20I2I2 V220 z ನ ನಿಯತಾಂಕಗಳನ್ನು ಮೊದಲ ಸಮೀಕರಣಕ್ಕೆ ಮೇಲೆ ಎರಡು ಸಂಬಂಧಗಳು ಬದಲಿಸಿದಾಗ ನಾವು ಪಡೆಯಬಹುದು VS 5I122I1 1820V2VS27I1 0 9V2 ಅಂತೆಯೇ ಅದೇ ಸಂಬಂಧಗಳು ಬಳಸಿಕೊಂಡು z ಪ್ಯಾರಾಮೀಟರ್ಗಳ ಎರಡನೇ ಸಮೀಕರಣವನ್ನು ಪಡೆಯಬಹುದುV218I1 3020V2I12 518V2 ಮೇಲಿನ ಎರಡು ಸಮೀಕರಣಗಳನ್ನು ಬಳಸಿ VS272 518V2 0 3509 ಆದ್ದರಿಂದ ನೀವು ನೋಡಬಹುದು ನೀಡಿರುವ ಸರ್ಕ್ಯೂಟ್ನೊಂದಿಗೆ ನೀವು ಅವುಗಳನ್ನು ಎರಡು ಪೋರ್ಟ್ ಉಪ ನೆಟ್ವರ್ಕ್ಗಳಾಗಿ ಪರಿವರ್ತಿಸಬಹುದು ಮತ್ತು ಈ ಸಂದರ್ಭದಲ್ಲಿ ನೆಟ್ವರ್ಕ್ ಸರಣಿಯಲ್ಲಿ ಸಂಪರ್ಕಗೊಂಡಿರುವುದರಿಂದಈ ನಿರ್ದಿಷ್ಟ ಉದಾಹರಣೆಯಲ್ಲಿ VS ಮೂಲಕ V 2 ಎಂದು ಉತ್ತರವನ್ನು ಕಂಡುಹಿಡಿಯಲು ನಾವು Z ನಿಯತಾಂಕಗಳನ್ನು ಬಳಸಬಹುದು ಈಗ ನಾವು ಸರ್ಕ್ಯೂಟ್ನ y ಪ್ಯಾರಾಮೀಟರ್ಗಳನ್ನು ಕಂಡುಹಿಡಿಯಬೇಕಾದ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಆದ್ದರಿಂದ ಈ ಎರಡು ಪೋರ್ಟ್ ಉಪ ನೆಟ್ವರ್ಕ್ಗಳು ಸಮಾನಾಂತರವಾಗಿ ಸಂಪರ್ಕಗೊಂಡಿರುವುದನ್ನು ನಾವು ನೋಡಿದರೆ ನಾವು ಸುಲಭವಾಗಿ y ಪ್ಯಾರಾಮೀಟರ್ಗಳನ್ನು ಕಂಡುಹಿಡಿಯಬಹುದು ನಾವು ಏನು ಮಾಡಬಹುದು ನಾವು ಪ್ರತ್ಯೇಕ ಉಪ ನೆಟ್ವರ್ಕ್ಗಳ Y ನಿಯತಾಂಕಗಳನ್ನು ಕಂಡುಹಿಡಿಯಬಹುದು ಆದ್ದರಿಂದ ಪ್ರತ್ಯೇಕ ಉಪ ನೆಟ್ವರ್ಕ್ಗಳು ಎಂದರೆ ಒಂದು ಈ ಉಪ ನೆಟ್ವರ್ಕ್ಗಳು ಮತ್ತು ಇನ್ನೊಂದು ಈ ಉಪ ನೆಟ್ವರ್ಕ್ ಆದ್ದರಿಂದ y ಪ್ಯಾರಾಮೀಟರ್ಗಳ ಸಂದರ್ಭದಲ್ಲಿ ನೀವು ನೆನಪಿಸಿಕೊಂಡರೆ ನಾವು y ಪ್ಯಾರಾಮೀಟರ್ಗಳ ಪ್ರತ್ಯೇಕ ಅಂಶಗಳನ್ನು ಹೇಗೆ ಕಂಪೈಲ್ ಮಾಡುತ್ತೇವೆ ನಾವು ಬರೆಯಬಹುದು y12ay21a j4y11a2j4y22a3j4 y12by21b 4y11b4 j2y22b4 j6 ಹೀಗಾಗಿ yyayb6j2 4 j4 4 j4 7 j2 S ಆದ್ದರಿಂದ ಈಗ ಇದರೊಂದಿಗೆ ನಾವು ನಮ್ಮ ಇಂದಿನ ಉಪನ್ಯಾಸವನ್ನು ಮುಚ್ಚಬಹುದು ಇದರಲ್ಲಿ ನಾವು ವಿವಿಧ ಎರಡು ಪೋರ್ಟ್ ನೆಟ್ವರ್ಕ್ಗಳ ಪರಸ್ಪರ ಸಂಪರ್ಕದ ಬಗ್ಗೆ ಚರ್ಚಿಸಿದ್ದೇವೆ ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾವು ಹಿಂದಿನ ಉಪನ್ಯಾಸಗಳಲ್ಲಿ ಚರ್ಚಿಸಿದ ವಿವಿಧ ಎರಡು ಪೋರ್ಟ್ ನಿಯತಾಂಕಗಳನ್ನು ಯಾವುದಾದರೂ ಫ್ಯಾಷನ್ ದೊಡ್ಡ ನೆಟ್ವರ್ಕ್ಗಳನ್ನು ವಿಶ್ಲೇಷಿಸಲು ಪರಸ್ಪರ ಸಂಪರ್ಕಿಸಬಹುದು ಎಂದು ಹೇಳಬಹುದು ಧನ್ಯವಾದಗಳು